ನಮಸ್ಕಾರ ಮತ್ತು ಸೆಕ್ಯೂರ್ ಸಿಸ್ಟಮ್ ಎಂಜಿನಿಯರಿಂಗ್ ಕೋರ್ಸ್ನಲ್ಲಿ ಈ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಎರಡು ಉಪನ್ಯಾಸಗಳಲ್ಲಿ ಬಫರ್ ಓವರ್ಫ್ಲೋ ದುರ್ಬಲತೆಯನ್ನು ಬಳಸಿಕೊಳ್ಳುವ ಮೂಲಕ ಆಕ್ರಮಣಕಾರರು ಹೇಗೆ ಪ್ರಕ್ರಿಯೆಯ ಸ್ಟಾಕ್ನಲ್ಲಿ ಕೋಡ್ ಅನ್ನು ಚುಚ್ಚಬಹುದು ಮತ್ತು ನಂತರ ಆ ನಿರ್ದಿಷ್ಟ ಕೋಡ್ ಅನ್ನು ಕಾರ್ಯಗತಗೊಳಿಸಲು ಹೇಗೆ ಒತ್ತಾಯಿಸಬಹುದು ಎಂಬುದನ್ನು ನೋಡಿದ್ದೇವೆ ನಂತರ ಈ ನಿರ್ದಿಷ್ಟ ದುರ್ಬಲತೆಗಾಗಿ ನಾವು ಎರಡು ವಿಭಿನ್ನ ರಕ್ಷಣಾ ಕಾರ್ಯವಿಧಾನಗಳನ್ನು ನೋಡಿದ್ದೇವೆ ಮೊದಲನೆಯದು ಕ್ಯಾನರಿಗಳನ್ನು ಬಳಸುವುದು ಅಲ್ಲಿ ಬಫರ್ ಓವರ್ಫ್ಲೋಗಳು ಪತ್ತೆಯಾದವು ಎರಡನೆಯದು NX ಬಿಟ್ ಎಂದು ಕರೆಯಲ್ಪಡುವ ಯಾವುದನ್ನಾದರೂ ಬಳಸುತ್ತಿದೆ ಇದನ್ನು ಪ್ರೊಸೆಸರ್ಗಳು ಬೆಂಬಲಿಸುತ್ತವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ನೋಡಿದಂತೆ NX ಬಿಟ್ ಆ ಸ್ಟಾಕ್ನಿಂದ ಕಾರ್ಯಗತಗೊಳಿಸುವುದನ್ನು ನಿಷ್ಕ್ರಿಯಗೊಳಿಸುತ್ತದೆ ಆದಾಗ್ಯೂ ಭದ್ರತೆಯು ಯಾವಾಗಲೂ ಬೆಕ್ಕು ಮತ್ತು ಮೌಸ್ಇಲಿ ಆಟವಾಗಿದ್ದು ದಾಳಿಕೋರರು ಶೋಷಣೆಯನ್ನು ಸೃಷ್ಟಿಸುವ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಮತ್ತು ನಂತರ ರಕ್ಷಕರು ತಮ್ಮ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಶೋಷಣೆಯನ್ನು ತಡೆಯಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಈಗ ದಾಳಿಕೋರರು ಮತ್ತೊಮ್ಮೆ ಈ ರಕ್ಷಣಾ ಕಾರ್ಯವಿಧಾನಗಳನ್ನು ಬೈಪಾಸ್ ಮಾಡುವ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಮತ್ತು ಅವರ ದಾಳಿಯನ್ನು ಓಡಿಸಲು ಪಡೆಯುತ್ತಾರೆ ಆದ್ದರಿಂದ ಈ ರೀತಿಯಾಗಿ ದಾಳಿಕೋರರು ಮತ್ತು ರಕ್ಷಕರ ನಡುವೆ ನಿರಂತರ ಚಕ್ರವಿದೆ ಮತ್ತು ಇದರ ಪರಿಣಾಮವಾಗಿ ದಾಳಿಗಳು ಹೆಚ್ಚು ಶಕ್ತಿಶಾಲಿಯಾಗುತ್ತಿವೆ ಮತ್ತು ಈ ದಾಳಿಯನ್ನು ತಡೆಯಲು ಉತ್ತಮ ರಕ್ಷಣಾ ತಂತ್ರಗಳು ಬೇಕಾಗುತ್ತವೆ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ನೋಡುತ್ತಿರುವುದು ರಿಟರ್ನ್ ಟು ಲಿಬಿಸಿ ಅಟ್ಯಾಕ್ ಎಂದು ಕರೆಯಲಾಗುವ ಹೊಸ ದಾಳಿಯಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ದಾಳಿಯು ಸ್ಟಾಕ್ನಲ್ಲಿ ಬಫರ್ ಓವರ್ಫ್ಲೋ ದುರ್ಬಲತೆಯನ್ನು ಸಹ ಬಳಸಿಕೊಳ್ಳುತ್ತದೆ ಆದಾಗ್ಯೂ ನಾವು ನೋಡಿದ ಹಿಂದಿನ ಶೋಷಣೆಯಂತಲ್ಲದೆ ಕೋಡ್ ಅನ್ನು ಸ್ಟಾಕ್ನಿಂದ ಕಾರ್ಯಗತಗೊಳಿಸಲಾಗುತ್ತದೆ ಈ ನಿರ್ದಿಷ್ಟ ದಾಳಿಯಲ್ಲಿ ನಾವು ಯಾವುದೇ ಕೋಡ್ ಅನ್ನು ಸ್ಟಾಕ್ನಿಂದ ಕಾರ್ಯಗತಗೊಳಿಸುವುದಿಲ್ಲ ಮತ್ತು ಈ ರೀತಿಯಾಗಿ ದಾಳಿಯು NX ಬಿಟ್ ರಕ್ಷಣೆಯೊಂದಿಗೆ ನಿರ್ದಿಷ್ಟ ಸ್ಟಾಕ್ ಸಹ ಇರುತ್ತದೆ ಆದ್ದರಿಂದ ಈ ದಾಳಿಯು ಹೇಗೆ ಮುಂದುವರಿಯುತ್ತದೆ ಎಂದು ನೋಡೋಣ Libc ಏನೆಂದು ಅರ್ಥಮಾಡಿಕೊಳ್ಳುವ ಮೂಲಕ ಆರಂಭಿಸೋಣ ಆದ್ದರಿಂದ Libc ಕ್ರಿಯಾತ್ಮಕವಾಗಿ ಲಿಂಕ್ ಮಾಡಲಾದ ಗ್ರಂಥಾಲಯವಾಗಿದ್ದು ಅದು ಬರೆಯಲಾದ ಪ್ರತಿಯೊಂದು C ಪ್ರೋಗ್ರಾಂಗೆ ಲಗತ್ತಿಸಲಾಗಿದೆ ಈಗ Libc ನಾವು ಸಾಮಾನ್ಯವಾಗಿ ಬಳಸುವ ಪ್ರಮಾಣಿತ C ಕಾರ್ಯದ ಹೆಚ್ಚಿನ ಸಂಖ್ಯೆಯ ಅನುಷ್ಠಾನಗಳನ್ನು ಒಳಗೊಂಡಿದೆ ಉದಾಹರಣೆಗೆ strcpy printf scanf fopen fclose strcat ಹೀಗೆ ಎಲ್ಲವೂ Libc ಯಲ್ಲಿ ಇರುತ್ತವೆ Libcಯಲ್ಲಿ ಅಳವಡಿಸಲಾಗಿರುವ ಸಾವಿರಕ್ಕೂ ಹೆಚ್ಚು ಕಾರ್ಯಗಳಿವೆ ಸರಳವಾದ Hello World ಪ್ರೋಗ್ರಾಂ ಕೂಡ ನಾವು ಕೆಲವು ಉಪನ್ಯಾಸಗಳನ್ನು ಹಿಂದಕ್ಕೆ ಬರೆದಿದ್ದೇವೆ ಅದು printf ಹೇಳಿಕೆಯನ್ನು ಆಹ್ವಾನಿಸುವ ಮೂಲಕ "hello world" ಅನ್ನು ಮುದ್ರಿಸುತ್ತದೆ ಈ ಪ್ರೋಗ್ರಾಂ ಕೂಡ Libc ಅನ್ನು ಅದರ ವರ್ಚುವಲ್ ಅಡ್ರೆಸ್ ಸ್ಪೇಸ್ ನಲ್ಲಿ ಹೊಂದಿದೆ ಉದಾಹರಣೆಗೆ Hello World ಪ್ರೋಗ್ರಾಂಗೆ ವರ್ಚುವಲ್ ಮೆಮೊರಿ ನಕ್ಷೆಯನ್ನು ಪ್ರದರ್ಶಿಸುವ ಈ ನಿರ್ದಿಷ್ಟ ಸ್ಲೈಡ್ ಅನ್ನು ನೀವು ನೋಡಿದರೆ Libc ಗೆ ಅನುಗುಣವಾಗಿ ಮೂರು ನಮೂದುಗಳಿವೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಈ ಮೂರು ನಮೂದುಗಳು ಸಂಪೂರ್ಣ Libc ಗೆ ಅನುಗುಣವಾಗಿರುತ್ತವೆ ಈಗ Libc ಸಾವಿರಕ್ಕೂ ಹೆಚ್ಚು ವಿಭಿನ್ನ ಕಾರ್ಯಗಳನ್ನು ಹೊಂದಿದೆ ಮತ್ತು ಈ ಎಲ್ಲಾ ಕಾರ್ಯಗಳು ಈ ವರ್ಚುವಲ್ ವಿಳಾಸ ನಕ್ಷೆಯಲ್ಲಿವೆ ಮತ್ತು ಇಲ್ಲಿರುವ ಈ ಯಾವುದೇ ವಿಳಾಸಗಳಿಂದ ಪ್ರವೇಶಿಸಬಹುದು ಆದ್ದರಿಂದ Libc ಏನೆಂದು ನಮಗೆ ತಿಳಿದಿರುವುದರಿಂದ Libc ದಾಳಿಗೆ ಮರಳುವುದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ಹಿಂದಿನ ದಾಳಿಯಂತೆಯೇ ದಾಳಿಕೋರರು ಬಫರ್ ಅನ್ನು ಓವರ್ಫ್ಲೋ ಆಗುತ್ತದೆ ಮತ್ತು ಸ್ಟಾಕ್ನಲ್ಲಿರುವ ನಿರ್ದಿಷ್ಟ ಬಫರ್ನ ಆರಂಭಿಕ ಸ್ಥಳಕ್ಕೆ ರಿಟರ್ನ್ ವಿಳಾಸ ಬಿಂದುವನ್ನು ಮಾಡಿದರು ಇದೇ ರೀತಿಯಲ್ಲಿ ರಿಟರ್ನ್ ಟು ಲಿಬಿಸಿ ದಾಳಿಯು ಬಫರ್ ಅನ್ನು ತುಂಬಿರುತ್ತದೆ ಮತ್ತು ನಂತರ ರಿಟರ್ನ್ ವಿಳಾಸವನ್ನು ಬೇರೆ ಕೆಲವು ಅನಿಯಂತ್ರಿತ ವಿಳಾಸದೊಂದಿಗೆ ಬದಲಾಯಿಸುತ್ತದೆ ಆದಾಗ್ಯೂ ಈ ಅನಿಯಂತ್ರಿತ ವಿಳಾಸವು ಈಗ Libcಯಲ್ಲಿನ ಕೆಲವು ನಿರ್ದಿಷ್ಟ ಕಾರ್ಯವನ್ನು ಸೂಚಿಸುತ್ತದೆ ಆದ್ದರಿಂದ ನಮಗೆ ತಿಳಿದಿರುವಂತೆ Libc ನಿರ್ದಿಷ್ಟ ಪ್ರಕ್ರಿಯೆಯ ಸಂಪೂರ್ಣ ವಿಭಾಗದ ಭಾಗವಾಗಿದೆ ಮತ್ತು ಆದ್ದರಿಂದ ಅದನ್ನು ಕಾರ್ಯಗತಗೊಳಿಸಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ Libcಯಲ್ಲಿನ ಕಾರ್ಯಗಳಿಗಾಗಿ NX ಬಿಟ್ ಅನ್ನು ಹೊಂದಿಸಲಾಗಿಲ್ಲ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದರೆ ಈ ಕಾರ್ಯ F1 Libcಯಲ್ಲಿ ಮಾನ್ಯ ಕಾರ್ಯವಾಗಿದೆ ರಿಟರ್ನ್ ವಿಳಾಸ ಸ್ಟಾಕ್ನಲ್ಲಿರುವ ಮಾನ್ಯ ರಿಟರ್ನ್ ವಿಳಾಸವನ್ನು F1 ರ ವಿಳಾಸದೊಂದಿಗೆ ಬದಲಾಯಿಸುವವರೆಗೂ ನಾವು ಬಫರ್ ಅನ್ನು ತುಂಬಿರುತ್ತೇವೆ ಇದು ನಿರ್ದಿಷ್ಟ ಪ್ರಕ್ರಿಯೆಯ ಕೋಡ್ ವಿಭಾಗದಲ್ಲಿದೆ ಆದ್ದರಿಂದ ಈ ರೀತಿಯಾಗಿ ನಾವು NX ಬಿಟ್ ಸೆಟ್ ಹೊರತಾಗಿಯೂ ಮರಣದಂಡನೆಯನ್ನು ಅಡ್ಡಿಪಡಿಸಲು ಸಮರ್ಥರಾಗಿದ್ದೇವೆ ನಾವು Libcಯಲ್ಲಿರುವ ಕೆಲವು ಅನಿಯಂತ್ರಿತ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಮುಂದಿನ ಕಾರ್ಯವೆಂದರೆ ಈ ಕಾರ್ಯ F1 ಏನಾಗಿರಬೇಕು ಆದ್ದರಿಂದ ಹಲವು ಆಯ್ಕೆಗಳಿವೆ ಆದ್ದರಿಂದ ನಾವು ಇಂದು ನೋಡುತ್ತಿರುವ ಒಂದು ಆಯ್ಕೆಯನ್ನು ಸಿಸ್ಟಮ್ ಫಂಕ್ಷನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು F1 ಗಾಗಿ ನೋಡುವ ಒಂದು ಕಾರ್ಯವೆಂದರೆ ಕಾರ್ಯ ವ್ಯವಸ್ಥೆ ಈಗ ಸಿಸ್ಟಮ್ ಲಿಬಿಸಿಯಲ್ಲಿ ಇರುವ ಒಂದು ಕಾರ್ಯವಾಗಿದೆ ಇದು ಸ್ಟ್ರಿಂಗ್ ಅನ್ನು ಇನ್ಪುಟ್ ಆಗಿ ತೆಗೆದುಕೊಳ್ಳುವುದಿಲ್ಲ ಬದಲಾಗಿ ಇದು ಸ್ಟ್ರಿಂಗ್ಗೆ ಪಾಯಿಂಟರ್ ಅನ್ನು ಇನ್ಪುಟ್ನಂತೆ ತೆಗೆದುಕೊಳ್ಳುತ್ತದೆ ಮತ್ತು ಈ ಸ್ಟ್ರಿಂಗ್ ಕಾರ್ಯಗತಗೊಳಿಸಬಲ್ಲದನ್ನು ಒಳಗೊಂಡಿದೆ ಉದಾಹರಣೆಗೆ ಇಲ್ಲಿ ನಾವು ವ್ಯವಸ್ಥೆಯನ್ನು ಹೊಂದಿದ್ದೇವೆ ಮತ್ತು ನಾವು "binbash" ಸ್ಟ್ರಿಂಗ್ ಅನ್ನು ಹಾದು ಹೋಗುತ್ತಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಕಾರ್ಯದ ಫಲಿತಾಂಶವು ಬ್ಯಾಶ್ ಶೆಲ್ ಅನ್ನು ರಚಿಸುತ್ತದೆ ಈಗ ನಾವು ಪೇಲೋಡ್ ಅನ್ನು ನಿರ್ಮಿಸಲು ಬಯಸುತ್ತೇವೆ ಎಂದು ಹೇಳೋಣ ಅದು ಹಿಂದಿನಂತೆ ಶೆಲ್ ಅನ್ನು ರಚಿಸುತ್ತದೆ ಇದರರ್ಥ ನಾವು ಕಾರ್ಯಗತಗೊಳಿಸುವಿಕೆಯನ್ನು ಸಿಸ್ಟಮ್ನಂತಹ ಕಾರ್ಯಕ್ಕೆ ಸಬ್ವರ್ಟರ್ ಮಾಡಬೇಕು ಮತ್ತು "binbash" ಅನ್ನು ಪ್ಯಾರಾಮೀಟರ್ ಆಗಿ ಸಿಸ್ಟಮ್ಗೆ ರವಾನಿಸಬೇಕು ಆದ್ದರಿಂದ ಇದರರ್ಥ ನಮಗೆ ಎರಡು ವಿಷಯಗಳು ಬೇಕಾಗುತ್ತವೆ ನಾವು ಸಿಸ್ಟಮ್ನ ವಿಳಾಸವನ್ನು F1 ವಿಳಾಸವಾಗಿ ನಿರ್ದಿಷ್ಟಪಡಿಸಬೇಕು ಮತ್ತು ವ್ಯವಸ್ಥೆಯ ನಿರ್ದಿಷ್ಟ ವಿಳಾಸವನ್ನು ಬಳಸಿಕೊಂಡು ಬಫರ್ ಅನ್ನು ಓವರ್ಫ್ಲೋ ಮಾಡಬೇಕು ಎರಡನೆಯದಾಗಿ ಹೇಗಾದರೂ ನಾವು ಈ ನಿರ್ದಿಷ್ಟ ಸ್ಟ್ರಿಂಗ್ binbash ಗೆ ಪಾಯಿಂಟರ್ ಅನ್ನು ರವಾನಿಸಬೇಕು ಇದರಿಂದ ಸಿಸ್ಟಮ್ ಕಾರ್ಯಗತಗೊಳ್ಳುತ್ತದೆ ಮತ್ತು ಅದು binbash ಎಂಬ ವಾದವನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾವು Libc ದಾಳಿಗೆ ಹಿಂತಿರುಗಲು ಬೇಕಾಗಿರುವುದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಿಮ್ಮ Libcಯಲ್ಲಿ ಸಿಸ್ಟಮ್ ಕಾರ್ಯದ ವಿಳಾಸವನ್ನು ನಾವು ಕಂಡುಹಿಡಿಯಬೇಕು ಎರಡನೆಯದಾಗಿ ಈ ನಿರ್ದಿಷ್ಟ ವಿಳಾಸದೊಂದಿಗೆ ನಾವು ಬಫರ್ ಅನ್ನು ಓವರ್ಫ್ಲೋ ಮಾಡಬೇಕಾಗುತ್ತದೆ ಇದರಿಂದ ಸ್ಟಾಕ್ನಲ್ಲಿರುವ ರಿಟರ್ನ್ ವಿಳಾಸವನ್ನು ಸಿಸ್ಟಮ್ ವಿಳಾಸದಿಂದ ಬದಲಾಯಿಸಲಾಗುತ್ತದೆ ಎರಡನೆಯದಾಗಿ ನಾವು ವಾದವನ್ನು ಸಿಸ್ಟಮ್ಗೆ ರವಾನಿಸಬೇಕಾಗಿದೆ ಅದು ಮೂಲಭೂತವಾಗಿ "binbash" ಸ್ಟ್ರಿಂಗ್ಗೆ ಪಾಯಿಂಟರ್ ಆಗಿದೆ ಆದ್ದರಿಂದ ಇದು ಹೇಗೆ ನಡೆಯುತ್ತದೆ ಎಂದು ನೋಡೋಣ ಆದ್ದರಿಂದ ನಮಗೆ ಮೂಲಭೂತವಾಗಿ ಬೇಕಾಗಿರುವುದು ಈ ರೀತಿ ಕಾಣುವ ಸ್ಟಾಕ್ ಲೇಔಟ್ ರಿಟರ್ನ್ ವಿಳಾಸವನ್ನು ಸಂಗ್ರಹಿಸಿರುವ ಸ್ಥಳದಲ್ಲಿ ನಾವು ಸಿಸ್ಟಮ್ ವಿಳಾಸವನ್ನು ಸಂಗ್ರಹಿಸುತ್ತೇವೆ ಎರಡನೆಯದಾಗಿ ಸ್ಟಾಕ್ನಲ್ಲಿ 4 ಬೈಟ್ಗಳ ಹೆಚ್ಚಿನ ಆಫ್ಸೆಟ್ನಲ್ಲಿ ನಮ್ಮಲ್ಲಿ ಕ್ಯಾರೆಕ್ಟರ್ ಪಾಯಿಂಟರ್ ಇದೆ ಅದು ಸ್ಟ್ರಿಂಗ್ "binbash" ಇರುವ ವರ್ಚುವಲ್ ಅಡ್ರೆಸ್ ಸ್ಪೇಸ್ನಲ್ಲಿ ಕೆಲವು ಸ್ಥಳವನ್ನು ಸೂಚಿಸುತ್ತದೆ ಈಗ ಇಲ್ಲಿ ಏನಾಗುತ್ತದೆ ಎಂದರೆ ಕಾರ್ಯವು ಕಾರ್ಯಗತಗೊಳಿಸುವಿಕೆಯನ್ನು ಪೂರ್ಣಗೊಳಿಸಿದಾಗ ಮತ್ತು ಹಿಂದಿರುಗಿದಾಗ ರಿಟರ್ನ್ ವಿಳಾಸವನ್ನು ಸ್ಟಾಕ್ನಿಂದ ತೆಗೆದುಕೊಳ್ಳಲಾಗುತ್ತದೆ ಈ ಸಂದರ್ಭದಲ್ಲಿ ರಿಟರ್ನ್ ವಿಳಾಸವು ವ್ಯವಸ್ಥೆಯಾಗಿದೆ Libcಯಲ್ಲಿರುವ ಸಿಸ್ಟಂ ಫಂಕ್ಷನ್ಗೆ ಎಸ್ಎಕ್ಯುಷನ್ ಇದೆ ಮತ್ತು ಈ ನಿರ್ದಿಷ್ಟ ಕಾರ್ಯದ ವಾದವು ಈ ಕ್ಯಾರೆಕ್ಟರ್ ಪಾಯಿಂಟರ್ "binbash" ಅನ್ನು ಸೂಚಿಸುತ್ತದೆ ಆದ್ದರಿಂದ Libcಯಲ್ಲಿನ ಈ ಕಾರ್ಯ ವ್ಯವಸ್ಥೆಯು ಮುಖ್ಯವಾಗಿ "binbash" ಅನ್ನು ಕಾರ್ಯಗತಗೊಳಿಸುತ್ತದೆ ಆದ್ದರಿಂದ ನಾವು ಮಾಡಬೇಕಾದ ಮುಂದಿನ ವಿಷಯವೆಂದರೆ ವ್ಯವಸ್ಥೆಯ ವಿಳಾಸ ಮತ್ತು ಈ ನಿರ್ದಿಷ್ಟ ಪಾಯಿಂಟರ್ ನಿಖರವಾಗಿ ಏನು ಆದ್ದರಿಂದ ಸಂಪೂರ್ಣ ವರ್ಚುವಲ್ ಅಡ್ರೆಸ್ ಸ್ಪೇಸ್ನಲ್ಲಿ ಈ ನಿರ್ದಿಷ್ಟ ಫಂಕ್ಷನ್ ಸಿಸ್ಟಮ್ ಎಲ್ಲಿದೆ ಎಂದು ನಾವು ಹೇಗೆ ಕಂಡುಕೊಳ್ಳುತ್ತೇವೆ ಎಂದು ಆರಂಭಿಸೋಣ ಆದ್ದರಿಂದ ನಾವು ಈ ಕೆಳಗಿನಂತೆ ಮಾಡಬಹುದು ನಾವು GDBಯಂತಹ ಯಾವುದನ್ನಾದರೂ ಬಳಸಬಹುದು ಅಥವಾ OBJDUMP ನಂತಹ ಯಾವುದೇ ಇತರ ಉಪಕರಣವನ್ನು ಬಳಸಬಹುದು ಮತ್ತು ಈ GDB ಅನ್ನು ಈ ಆಯ್ಕೆಯು ' q' ಮತ್ತು ಕಾರ್ಯಗತಗೊಳಿಸುವುದರೊಂದಿಗೆ ಚಲಾಯಿಸಬಹುದು ಮತ್ತು ನಾವು ಮುಖ್ಯವಾಗಿ ಬ್ರೇಕ್ ಪಾಯಿಂಟ್ ಅನ್ನು ಹೊಂದಿಸುತ್ತೇವೆ ಪ್ರೋಗ್ರಾಂ ಅನ್ನು ರನ್ ಮಾಡಿ ಮತ್ತು ಬ್ರೇಕ್ ಪಾಯಿಂಟ್ ಹಿಟ್ ಆದಾಗ ನಾವು p system ಅನ್ನು ಬಳಸುತ್ತೇವೆ ಅಂದರೆ ಮುದ್ರಣ ವ್ಯವಸ್ಥೆ ಮತ್ತು ಇಲ್ಲಿ ನಾವು ನೋಡುವಂತೆ ನಾವು ಈ ನಿರ್ದಿಷ್ಟ ವಸ್ತುವಿನ ಈ ಮೌಲ್ಯವನ್ನು ಪಡೆಯುತ್ತೇವೆ ಅದು 0x28085260 ಇದು ಸಿಸ್ಟಂ ಫಂಕ್ಷನ್ ಇರುವ ಸ್ಥಳದ ಪ್ರಸ್ತುತ ವಿಳಾಸವಾಗಿದೆ ಇದೇ ರೀತಿಯಲ್ಲಿ ನಾವು "binbash" ಸ್ಟ್ರಿಂಗ್ ಇರುವ ಸಂಪೂರ್ಣ ಕಾರ್ಯಗತಗೊಳಿಸಬಹುದಾದ ಎಲ್ಲೋ ಕಾಣಬಹುದು ಆದ್ದರಿಂದ ಈ ನಿರ್ದಿಷ್ಟ ಉದಾಹರಣೆಯಲ್ಲಿ ನಾವು ಪ್ರಕ್ರಿಯೆಯಲ್ಲಿ ಇರುವ ಪರಿಸರ ಅಸ್ಥಿರಗಳನ್ನು ಪರಿಗಣಿಸಿದ್ದೇವೆ ಆದ್ದರಿಂದ ನಾವು ಇಲ್ಲಿ ನೋಡುವಂತೆ ಈ ಪರಿಸರದ ಅಸ್ಥಿರಗಳಲ್ಲಿ ಒಂದು ನಿರ್ದಿಷ್ಟ ಸಾಲು ಇದೆ ಅದು ವಾಸ್ತವವಾಗಿ "binbash" ಸ್ಟ್ರಿಂಗ್ ಹೊಂದಿದೆ ಈಗ ನಾವು ಕಂಡುಹಿಡಿಯಬೇಕಾದದ್ದು GDBಯಂತಹದನ್ನು ಬಳಸಿ ನಾವು "binbash" ಇರುವ ನಿಖರವಾದ ವಿಳಾಸವನ್ನು ನಿರ್ಧರಿಸುತ್ತೇವೆ ಈಗ ವ್ಯವಸ್ಥೆಯ ವಿಳಾಸ ಎಲ್ಲಿದೆ ಎಂದು ನಾವು ಗುರುತಿಸಿದ್ದೇವೆ ಮತ್ತು ಕಾರ್ಯಗತಗೊಳಿಸಬಹುದಾದ ಒಂದು ಸ್ಟ್ರಿಂಗ್ ಅನ್ನು ನಾವು ಕಂಡುಕೊಂಡಿದ್ದೇವೆ ಮತ್ತು ಅದರಲ್ಲಿ "binbash" ಇದೆ ಮತ್ತು ಆ ನಿರ್ದಿಷ್ಟ ಸ್ಟ್ರಿಂಗ್ನ ವಿಳಾಸವನ್ನು ನಾವು ಕಂಡುಕೊಂಡಿದ್ದೇವೆ ನಾವು ನಮ್ಮ ಶೋಷಣೆಯನ್ನು ನಿರ್ಮಿಸಲು ಸಿದ್ಧರಿದ್ದೇವೆ ಆದ್ದರಿಂದ ನಾವು ಈ ಕೆಳಗಿನಂತೆ ಮಾಡುತ್ತೇವೆ ನಾವು ಬಫರ್ ಅನ್ನು ಓವರ್ಫ್ಲೋ ಮಾಡುತ್ತೇವೆ ಮತ್ತು ರಿಟರ್ನ್ ವಿಳಾಸ ಇರುವ ಸ್ಥಳದಲ್ಲಿ ನಾವು ಅದನ್ನು ಈ ನಿರ್ದಿಷ್ಟ ವಿಳಾಸ 0x28085260 ನೊಂದಿಗೆ ಬದಲಾಯಿಸುತ್ತೇವೆ ಇದು ಮೂಲಭೂತವಾಗಿ Libcಯಲ್ಲಿರುವ ಸಿಸ್ಟಮ್ ಕಾರ್ಯದ ವಿಳಾಸ ಮತ್ತು 4 ಬೈಟ್ಗಳ ಆಫ್ಸೆಟ್ನಲ್ಲಿದೆ ಸ್ಟಾಕ್ನಲ್ಲಿ ನಾವು 0xbffbffe25 ವಿಳಾಸವನ್ನು ಹೊಂದಿದ್ದೇವೆ ಅದು ಮೂಲಭೂತವಾಗಿ ನಾವು ಪರಿಸರದಲ್ಲಿ ಕಂಡುಕೊಂಡ binbash ಸ್ಟ್ರಿಂಗ್ನ ಪಾಯಿಂಟರ್ ಆಗಿದೆ ಆದ್ದರಿಂದ ಈ ನಿರ್ದಿಷ್ಟ ಪ್ರೋಗ್ರಾಂ ರನ್ ಮಾಡಿದಾಗ ನಾವು ಬ್ಯಾಷ್ binbash ಅನ್ನು ಕಾರ್ಯಗತಗೊಳಿಸುತ್ತೇವೆ ಈಗ ನಾವು ಈ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ಸರಿಯಾಗಿ ಕೊನೆಗೊಳಿಸುವ ಸಲುವಾಗಿ ನಾವು ಹೆಚ್ಚುವರಿಯಾಗಿ ಏನು ಮಾಡಬಹುದು ಇಲ್ಲಿ ಒಂದು ಫಂಕ್ಷನ್ ನಿರ್ಗಮನವನ್ನು ಸೇರಿಸುವುದು ಇದು 0x281130d0 ವಿಳಾಸವನ್ನು ಹೊಂದಿದೆ ಆದ್ದರಿಂದ ಈಗ ಏನಾಗುತ್ತದೆ ಸಿಸ್ಟಮ್ ಕಾರ್ಯವು ಕಾರ್ಯಗತಗೊಳ್ಳುತ್ತದೆ ಅದು binbash ಪಾಯಿಂಟರ್ ಅನ್ನು ವಾದವಾಗಿ ತೆಗೆದುಕೊಳ್ಳುತ್ತದೆ ಮತ್ತು ಆ ಕಾರ್ಯವು ಈ ನಿರ್ದಿಷ್ಟ ಕಾರ್ಯವನ್ನು ಪೂರ್ಣಗೊಳಿಸಿದ ನಂತರ ನಿರ್ಗಮನ ಕಾರ್ಯವನ್ನು ಸೂಚಿಸುತ್ತದೆ ಆದ್ದರಿಂದ ಈ ರೀತಿಯಾಗಿ ನಾವು Libcಯಲ್ಲಿರುವ ಸಿಸ್ಟಮ್ ಫಂಕ್ಷನ್ಗೆ ಕಾರ್ಯಗತಗೊಳಿಸುವಿಕೆಯನ್ನು ಸಬ್ವರ್ಟರ್ ಮಾಡಲು ಸಾಧ್ಯವಿದೆ ರಿಟರ್ನ್ ಟು ಲಿಬಿಸಿ ದಾಳಿಯ ಒಂದು ಪ್ರಮುಖ ಪ್ರಯೋಜನವೆಂದರೆ ಅದು ಕಾರ್ಯಗತಗೊಳಿಸಲಾಗದ ಸ್ಟಾಕ್ ನೊಂದಿಗೆ ಕೆಲಸ ಮಾಡಬಹುದು ಆದಾಗ್ಯೂ Libc ದಾಳಿಗೆ ಹಿಂತಿರುಗುವುದಕ್ಕೆ ಒಂದು ಪ್ರಮುಖ ಮಿತಿ ಇದೆ Libc ನೀಡುವ ಕಾರ್ಯಗಳಿಂದ ದಾಳಿಕೋರರಿಗೆ ನಿರ್ಬಂಧವಿದೆ ಎಂಬುದು ಮಿತಿ ಉದಾಹರಣೆಗೆ Libc ಸಿಸ್ಟಮ್ ಕಾರ್ಯವನ್ನು ಹೊಂದಿಲ್ಲದಿದ್ದರೆ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದ ದಾಳಿ ಕಾರ್ಯನಿರ್ವಹಿಸುವುದಿಲ್ಲ ಹೀಗಾಗಿ ದಾಳಿಕೋರ ಏನು ಮಾಡಬಹುದು ಎಂಬುದಕ್ಕೆ ಒಂದು ಮಿತಿ ಇದೆ ಮುಂದಿನ ಉಪನ್ಯಾಸದಲ್ಲಿ ನಾವು ರಿಟರ್ನ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಥವಾ ROP ದಾಳಿ ಎಂದು ಕರೆಯಲ್ಪಡುವ ಇನ್ನೊಂದು ದಾಳಿಯನ್ನು ನೋಡುತ್ತೇವೆ ಅಲ್ಲಿ ಆಕ್ರಮಣಕಾರನು Libc ಬೆಂಬಲಿಸುವ ಕಾರ್ಯಗಳಿಗೆ ಸೀಮಿತವಾಗಿಲ್ಲ ಆದರೆ ಯಾವುದೇ ಅನಿಯಂತ್ರಿತ ಪೇಲೋಡ್ಗಳನ್ನು ರಚಿಸಬಹುದು